ಮಿಸೆಂಕೈಮಲ್ ವಲಸೆಯ ಸಮಯದಲ್ಲಿ ಆಕ್ಟಿನ್ ಡೈನಾಮಿಕ್ಸ್ ನಮಸ್ಕಾರ ಮತ್ತು ಯಾಂತ್ರಿಕ ಜೀವಶಾಸ್ತ್ರದ ಪರಿಚಯದ ಇಂದಿನ ಎನ್ಪಿಟಿಇಎಲ್ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಕೋಶಗಳ ಸ್ಥಳಾಂತರ ಮತ್ತು ಕೋಶಗಳ ಸ್ಥಳಾಂತರವನ್ನು ಚಾಲನೆ ಮಾಡುವಲ್ಲಿ ಆಕ್ಟಿನ್ ಡೈನಾಮಿಕ್ಸ್ ಪಾತ್ರದ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಕೋಶಕ್ಕೆ ವಲಸೆ ಹೋಗಲು ನಾನು ಪ್ರತ್ಯೇಕ ಹಂತಗಳನ್ನು ಬರೆಯಲು ಬಯಸಿದರೆ ನಾವು ಮಾತನಾಡುತ್ತಿರುವ ಈ ಒಂದು ವಲಸೆಯ ಪ್ರಕಾರವನ್ನು ಅಂಟಿಕೊಳ್ಳುವಿಕೆ ಅವಲಂಬಿತ ಎಂದು ಕರೆಯಲಾಗುತ್ತದೆ ಅಥವಾ ಮಿಸೆಂಕೈಮಲ್ ಪದವನ್ನು ಸಹ ಬಳಸಲಾಗುತ್ತದೆ ನಂತರ ಇದನ್ನು ಮಿಸೆಂಕೈಮಲ್ ವಲಸೆ ಎಂದು ಕರೆಯಲಾಗುತ್ತದೆ ಮತ್ತು ಫೈಬ್ರೊಬ್ಲಾಸ್ಟ್ ಗಳು ಎಪಿಥೇಲಿಯಲ್ ಕೋಶಗಳಂತಹ ಕೋಶಗಳು ಈ ಎಲ್ಲಾ ರೀತಿಯ ಜೀವಕೋಶಗಳು ಸಹ ಮಿಸೆಂಕೈಮಲ್ ವಲಸೆಯನ್ನು ಪ್ರದರ್ಶಿಸುತ್ತವೆ ಕೋಶಗಳ ಸ್ಥಳಾಂತರದ ಹಂತಗಳು ಯಾವುವು ತಲಾಧಾರದ ಮೇಲೆ ಕೋಶವು ವಿಶ್ರಾಂತ ಸ್ಥಿತಿಯಲ್ಲಿ ಇದ್ದು ಯಾವಾಗಲೂ ಹೇಳುವ ಹಾಗೆ ಇವು ಅಂಟಿಕೊಳ್ಳುವಿಕೆಯಾಗಿದ್ದರೆ ಮತ್ತು ನಾನು ಕೋಶದ ಸ್ಥಾನವನ್ನು ಬರೆಯುತ್ತಿದ್ದರೆ ಅದು ಪ್ರಮುಖ ಅಂಚಿನ ಮುಂಚಾಚುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ನೀವು ಹೊಂದಿರುವುದು ಪ್ರಮುಖ ಅಂಚಿನ ಸ್ವಲ್ಪ ಮುಂಚಾಚಿರುವಿಕೆ ಇದು ಅಂಟಿಕೊಳ್ಳುವಿಕೆ ಮತ್ತು ಎರಡನೆಯದಾಗಿ ಈ ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸಲಾಗುತ್ತದೆ ಆದ್ದರಿಂದ ಫೋಕಲ್ ಅಂಟಿಕೊಳ್ಳುವಿಕೆಯ ರಚನೆಯಿಂದ ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸುವುದು ಕೆಂಪು ಬಣ್ಣವನ್ನು ಬಳಸಿಕೊಂಡು ನಾನು ಇಲ್ಲಿ ಚಿತ್ರಿಸಿದ ಹೊಸ ಫೋಕಲ್ ಅಂಟಿಕೊಳ್ಳುವಿಕೆಯನ್ನು ನೀವು ಹೊಂದಿರುತ್ತೀರಿ ಇದು ಹೊಸ ಅಂಟಿಕೊಳ್ಳುವಿಕೆಯಾಗಿದ್ದು ಅದು ಈ ಅಂಟಿಕೊಳ್ಳುವಿಕೆಯನ್ನು ಅಂದರೆ ಮುಂಚಾಚಿರುವಿಕೆಯನ್ನು ಸ್ಥಿರಗೊಳಿಸುತ್ತದೆ ಮೂರನೆಯ ಹಂತವಾಗಿ ನೀವು ಕೋಶವನ್ನು ಮುಂದಕ್ಕೆ ಎಳೆಯುವ ಸ್ಥಳಾಂತರವನ್ನು ಹೊಂದಿದ್ದೀರಿ ಮತ್ತು ಕೊನೆಯ ಹಂತವು ಹಿಂತೆಗೆದುಕೊಳ್ಳುವಿಕೆ ಅಥವಾ ಹಿಂದುಳಿದ ಅಂಚಿನ ಡಿ ಅಡೇಷನ್ಸ್ ಅಥವಾ ಕೋಶದ ಕೊನೆಯ ಭಾಗವಾಗಿದೆ ಈ ಸಂದರ್ಭದಲ್ಲಿ ಈ ಹಿಂತೆಗೆದುಕೊಳ್ಳುವಿಕೆಯಲ್ಲಿ ಹಿಂಭಾಗದ ಅಂಟಿಕೊಳ್ಳುವಿಕೆಗಳು ಮುರಿದುಹೋಗುತ್ತವೆ ಆದ್ದರಿಂದ ಮಿಸೆಂಕೈಮಲ್ ವಲಸೆಯ ಸಮಯದಲ್ಲಿ ನಾವು ಪ್ರೋಟೀನ್ ಡೈನಾಮಿಕ್ಸ್ ಅನ್ನು ಹೇಗೆ ದೃಶ್ಯೀಕರಿಸಬಹುದು ಅಥವಾ ಮಿಸೆಂಕೈಮಲ್ ವಲಸೆಯ ಸಮಯದಲ್ಲಿ ನಿರ್ದಿಷ್ಟವಾಗಿ ಆಕ್ಟಿನ್ ಡೈನಾಮಿಕ್ಸ್ ಅನ್ನು ಹೇಗೆ ದೃಶ್ಯೀಕರಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಆಗಿರುತ್ತದೆ ಈ ನಿಟ್ಟಿನಲ್ಲಿ ನಾನು ಫ್ಲೋರೊಸೆನ್ಸ್ ಸ್ಪೆಕಲ್ ಮೈಕ್ರೋಸ್ಕೋಪಿ ಎಂಬ ಈ ತಂತ್ರವನ್ನು ಪರಿಚಯಿಸಿದೆ ನೀವು ತಂತು ಹೊಂದಿದ್ದರೆ ಮತ್ತು ಈ ನೀಲಿ ಬಣ್ಣವು ಪ್ರತಿದೀಪಕ ಸ್ಪೆಕಲ್ ಗಳಿಗೆ ಅನುಗುಣವಾಗಿದ್ದರೆ ಈ ಸ್ಪೆಕಲ್ ಗಳ ಸ್ಥಾನ ಮತ್ತು ಈ ಸ್ಪೆಕಲ್ ಗಳ ತೀವ್ರತೆಯನ್ನು ಪತ್ತೆಹಚ್ಚುವ ಮೂಲಕ ನೀವು ಹರಿವು ಮತ್ತು ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ವಹಿವಾಟಿ ಎಂದರೆ ಇಲ್ಲಿ ಪಾಲಿಮರೀಕರಣ ಅಥವಾ ಡಿ ಪಾಲಿಮರೀಕರಣ ಎಂದರ್ಥ ಸಾಮಾನ್ಯವಾಗಿ ಪ್ರತಿದೀಪಕ ಸ್ಪೆಕಲ್ ಮೈಕ್ರೋಸ್ಕೋಪಿ ಗೆ ಒಂದರಿಂದ ಎರಡು ಪ್ರತಿಶತದಷ್ಟು ಮೊನೊಮರ್ ಗಳನ್ನು ಪ್ರತಿದೀಪಕವಾಗಿ ಲೇಬಲ್ ಮಾಡಲಾಗುತ್ತದೆ ನೀವು ಫ್ಲೋರೊಸೆನ್ಸ್ ಸ್ಪೆಕಲ್ ಮೈಕ್ರೋಸ್ಕೋಪಿ ಯನ್ನು ಬಳಸಿಕೊಂಡು ಇಮೇಜಿಂಗ್ ಮಾಡುತ್ತಿರುವ ಒತ್ತಡದ ನಾರು ಹೊಂದಿದ್ದು ಅಖಂಡ ನಾರುಗಳ ಬದಲಿಗೆ ನೀವು ಈ ಚುಕ್ಕೆಗಳನ್ನು ನೋಡುತ್ತೀರಿ ಅವುಗಳು ಒಂದು ರೀತಿ ಸ್ಥೂಲವಾಗಿ ಜೋಡಿಸಲ್ಪಟ್ಟಿರುತ್ತವೆ ಇವು ಒತ್ತಡದ ನಾರುಗಳ ಭಾಗಗಳಾಗಿವೆ ಎಂದು ನಿಮಗೆ ತಿಳಿದಿದೆ ಅಂತೆಯೇ ನೀವು ಅಂಟಿಕೊಳ್ಳುವಿಕೆಯನ್ನು ಹೊಂದಿದ್ದರೆ ನೀವು ಈ ಚುಕ್ಕೆಗಳನ್ನು ಹೊಂದಿರಬಹುದು ಅದು ಆ ಅಂಟಿಕೊಳ್ಳುವಿಕೆಗಳಲ್ಲಿ ಜೋಡಿಸಲ್ಪಟ್ಟಿರುತ್ತದೆ ಫ್ಲೋರೊಸೆನ್ಸ್ ಸ್ಪೆಕಲ್ ಮೈಕ್ರೋಸ್ಕೋಪಿ ಯನ್ನು ಬಳಸಿಕೊಂಡು ಒತ್ತಡದ ನಾರುಗಳಲ್ಲಿ ಅಂಟಿಕೊಳ್ಳುವಿಕೆ ಅಥವಾ ಆಕ್ಟಿನ್ ನ ಚಲನಶೀಲತೆಯನ್ನು ನೀವು ಟ್ರ್ಯಾಕ್ ಮಾಡುವ ವಿಧಾನ ಇದು ಆದ್ದರಿಂದ ಈ ತಂತ್ರವನ್ನು ಬಳಸಿಕೊಂಡು ಕ್ಲೇರ್ ವಾಟರ್ಮ್ಯಾನ್ ಸ್ಟೋರ್ರ್ ಮತ್ತು ಗೌಡೆನ್ಜ್ ಡ್ಯಾನುಸರ್ ವಲಸೆ ಹೋಗುವ ಕೋಶಗಳಲ್ಲಿ ಆಕ್ಟಿನ್ ನ ಡೈನಾಮಿಕ್ಸ್ ಪರಿಶೀಲಿಸಿದರು ಎಫ್ಎಸ್ಎಂ ಬಳಸಿ ಸಂಶೋಧಕರು ವಲಸೆ ಹೋಗುವ ಕೋಶಗಳಲ್ಲಿ ಆಕ್ಟಿನ್ ನ ಡೈನಾಮಿಕ್ಸ್ ಅನ್ನು ಪರಿಶೀಲಿಸಿದರು ಆದ್ದರಿಂದ ಅವರು ಕಂಡುಕೊಂಡದ್ದು ಏನು ಎಂದರೆ ಹಿಂದಿನ ತರಗತಿಯಲ್ಲಿ ನಾನು ಚರ್ಚಿಸಿದ ಎರಡು ವಿಷಯಗಳಿವೆ ಇದು ಪ್ರಮುಖ ಅಂಚಿನಲ್ಲಿದ್ದರೆ ನೀವು ಎರಡು ವಲಯಗಳನ್ನು ಹೊಂದಿರುತ್ತೀರಿ ಮತ್ತು ಹಸಿರು ಚುಕ್ಕೆಗಳಂತೆ ನಾನು ಇಲ್ಲಿ ಚಿತ್ರಿಸಿರುವುದು ಸ್ಪೆಕಲ್ಸ್ ಇದು ವಲಸೆಯ ದಿಕ್ಕು ಅವರು ಕಂಡುಕೊಂಡದ್ದೇನೆಂದರೆ ಎರಡು ಗುಂಪುಗಳ ಸ್ಪೆಕಲ್ ಗಳು ಅಸ್ತಿತ್ವದಲ್ಲಿವೆ ಮತ್ತು ಈ ಎಲ್ಲಾ ಸ್ಪೆಕಲ್ ಗಳು ಹಿಮ್ಮೆಟ್ಟುವಿಕೆಯ ಹರಿವನ್ನು ಪ್ರದರ್ಶಿಸುತ್ತವೆ ಹಿಮ್ಮೆಟ್ಟುವ ಹರಿವು ಏಕೆ ಏಕೆಂದರೆ ಸ್ಪೆಕಲ್ ಚಲನೆಯ ದಿಕ್ಕು ಚಲನೆಯ ದಿಕ್ಕಿಗೆ ಅಥವಾ ಕೋಶಗಳ ಸ್ಥಳಾಂತರಕ್ಕೆ ವಿರುದ್ಧವಾಗಿರುತ್ತದೆ ಆದರೆ ನಿಮ್ಮಲ್ಲಿರುವುದು ಎರಡು ವಲಯಗಳು ಆದ್ದರಿಂದ ನೀವು ಇದನ್ನು ಹಿಮ್ಮೆಟ್ಟುವಿಕೆಯ ಹರಿವಿನ ಎರಡು ವಿಭಿನ್ನ ಪ್ರದೇಶಗಳಾಗಿ ವಿಂಗಡಿಸಬಹುದು ನೀವು ಒಂದು ವಲಯವನ್ನು ಹೊಂದಿದ್ದೀರಿ ಇದರಲ್ಲಿ ಸ್ಪೆಕಲ್ಸ್ ವೇಗವಾಗಿ ಹಿಮ್ಮೆಟ್ಟುವ ಹರಿವನ್ನು ಪ್ರದರ್ಶಿಸುತ್ತದೆ ಎರಡನೆಯದು ಅಲ್ಲಿ ಅದು ನಿಧಾನವಾಗಿ ಚಲಿಸುತ್ತದೆ ಇಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ವೇಗವಾಗಿರುತ್ತದೆ ಮತ್ತು ಇಲ್ಲಿ ಅದು ನಿಧಾನವಾಗಿರುತ್ತದೆ ಇದು ಮಾತ್ರವಲ್ಲದೆ ಎರಡು ವಲಯಗಳು ಇದ್ದು ಸ್ಪೆಕಲ್ ಗಳು ವೇಗವಾಗಿ ಚಲಿಸುವ ಮೊದಲ ವಲಯದ ಮತ್ತು ನೀವು ಎರಡು ಸ್ಪೆಕಲ್ ಗುಂಪುಗಳನ್ನು ಹೊಂದಿದ್ದೀರಿ ಹಸಿರು ಬಣ್ಣವು ಪಾಲಿಮರೀಕರಣ ಆಗಿದಿಯೋ ಅಲ್ಲಿ ಸ್ಪೆಕಲ್ ಗಳಿಗೆ ಅನುಗುಣವಾಗಿರುತ್ತದೆ ಮತ್ತು ಕೆಂಪು ಬಣ್ಣಗಳು ಡಿ ಪಾಲಿಮರೀಕರಣವನ್ನು ಸೂಚಿಸುತ್ತವೆ ನಿಮ್ಮಲ್ಲಿರುವುದು ಮೂಲಭೂತವಾಗಿ ಮೊದಲ ವಲಯವು ಹೆಚ್ಚಿನ ಪಾಲಿಮರೀಕರಣ ಮತ್ತು ಹೆಚ್ಚಿನ ಡಿ ಪಾಲಿಮರೀಕರಣ ಮತ್ತು ವೇಗದ ಹಿಮ್ಮೆಟ್ಟುವಿಕೆಯ ಹರಿವನ್ನು ಹೊಂದಿದೆ ಎರಡನೆಯದರಲ್ಲಿ ನೀವು ನಿಧಾನಗತಿಯ ಹರಿವಿನ ವಲಯವನ್ನು ಮತ್ತು ಪಂಕ್ಚವೇಟ್ ಟರ್ನ್ ಓವರ್ ಪ್ಯಾಟರ್ನ್ ಹೊಂದಿದ್ದೀರಿ ಈ ಮೊದಲ ವಲಯವನ್ನು ಲ್ಯಾಮೆಲ್ಲಿಪೋಡಿಯಾ ಎಂದು ಕರೆಯಲಾಗುತ್ತದೆ ಮತ್ತು ಈ ವಲಯವನ್ನು ಲ್ಯಾಮೆಲ್ಲಮ್ ಅಥವಾ ಲ್ಯಾಮೆಲ್ಲಾ ಎಂದು ಕರೆಯಲಾಗುತ್ತದೆ ಈ ಎರಡು ವಲಯಗಳು ಆಣ್ವಿಕವಾಗಿ ವಿಭಿನ್ನವಾಗಿವೆ ಎಂದು ನಾನು ಚರ್ಚಿಸಿದ್ದೇನೆ ನಾನು ಇದನ್ನು ದೊಡ್ಡ "ಎಲ್" ಎಂದು ಕರೆಯೋಣ ಮತ್ತು ಈ ಸಣ್ಣ "ಎಲ್" ಎಂದು ಕರೆಯುತ್ತೇನೆ ಆದ್ದರಿಂದ ದೊಡ್ಡ "ಎಲ್" ನಲ್ಲಿ ನೀವು Arp 23 ನಂತಹ ಆಕ್ಟಿನ್ ಬ್ರಾಂಚಿಂಗ್ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಮತ್ತು ಕೋಫಿಲಿನ್ ನಂತಹ ಆಕ್ಟಿನ್ ಡಿಪೋಲಿಮರೈಸಿಂಗ್ ಪ್ರೋಟೀನ್ ಗಳನ್ನು ಹೊಂದಿದ್ದೀರಿ ಮತ್ತು ಸಣ್ಣ "ಎಲ್" ಅಥವಾ ಲ್ಯಾಮೆಲ್ಲಾ ದಲ್ಲಿ ನೀವು ಮೈಯೋಸಿನ್ II ಮತ್ತು ಟ್ರೊಪೊಮಿಯೊಸಿನ್ ಅನ್ನು ಹೊಂದಿರುವಿರಿ ಮಯೋಸಿನ್ II ಮತ್ತು ಟ್ರೋಪೊಮಿಯೊಸಿನ್ ಅನ್ನು ಈ ಎರಡನೇ ವಲಯದಲ್ಲಿ ಸ್ಥಳೀಕರಿಸಲಾಗಿದೆ ಈ ವಲಯಗಳು ಆಣ್ವಿಕವಾಗಿ ವಿಭಿನ್ನವಾಗಿವೆ ಮತ್ತು ಹಿಮ್ಮೆಟ್ಟುವಿಕೆಯ ಹರಿವು ಮತ್ತು ಪಾಲಿಮರೀಕರಣ ಡಿ ಪೋಲಿಮರೈಸೇಶನ್ ಡೈನಾಮಿಕ್ಸ್ ಸಹ ವಿಭಿನ್ನವಾಗಿವೆ ಇದರ ನಂತರ ಉದ್ಭವಿಸುವ ಪ್ರಶ್ನೆಯೆಂದರೆ ಈ ಎರಡು ವಲಯಗಳು ಭೌತಿಕವಾಗಿ ಭಿನ್ನವಾಗಿವೆ ಅಥವಾ ಸ್ಪೆಕಲ್ ಗಳ ನಡವಳಿಕೆಯಲ್ಲಿ ಕ್ರಮೇಣ ವ್ಯತ್ಯಾಸವಾಗಿರುತ್ತವೆ ಈ ಪ್ರಶ್ನೆಗೆ ಉತ್ತರಿಸಲು ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಕೋಶದ ಅಂಚನ್ನು ತೆಗೆದುಕೊಂಡರು ಮತ್ತು ಅಂಚಿನ ಪ್ರತಿಯೊಂದು ಹಂತದಲ್ಲೂ ನೀವು ಎ ನಿಂದ ಬಿ ವರೆಗೆ ಅಂದರೆ ನೀವು ಸಾಮಾನ್ಯ ಅಂಚಿಗೆ ತೆಗೆದುಕೊಳ್ಳುವವರೆಗೂ ಎಂದು ಹೇಳೋಣ ನಾನು ಬರೆದದ್ದು ಪ್ರಮುಖ ಅಂಚಿಗೆ ಸಾಮಾನ್ಯವಾದ ನಿರ್ದೇಶನಗಳು ಮತ್ತು ಪಾಲಿಮರೀಕರಣ ಮತ್ತು ಡಿ ಪಾಲಿಮರೀಕರಣವು ಈ ಮಾರ್ಗಗಳಲ್ಲಿ ಹೇಗೆ ಬದಲಾಗುತ್ತದೆ ಎಂದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ ಇದು ಒಂದು ಸಾಲು ಎಂದು ಹೇಳೋಣ ಮತ್ತು ಇದು ಎರಡನೇ ಸಾಲು ಮತ್ತು ಹೀಗೆ ಉಳಿದವುಗಳು ಈ ರೇಖೆಗಳ ಉದ್ದಕ್ಕೂ ವಿವಿಧ ಹಂತಗಳಲ್ಲಿ ಸ್ಪೆಕಲ್ ಗಳ ತೀವ್ರತೆಯನ್ನು ಪತ್ತೆಹಚ್ಚುವ ಮೂಲಕ ಒಟ್ಟಾರೆ ಪಾಲಿಮರೀಕರಣದ ಉದ್ದ ಮತ್ತು ಪಾಲಿಮರೀಕರಣದ ವೇಗವನ್ನು ಉದ್ದಕ್ಕೂ ನೀವು ಟ್ರ್ಯಾಕ್ ಮಾಡಬಹುದು ಸಂಶೋಧಕರು ಕಂಡುಕೊಂಡದ್ದು ಈ ಕೆಳಗಿನಂತಿದೆ ನಾನು ಪಾಲಿಮರೀಕರಣದ ವೇಗವನ್ನು ಬರೆಯಲು ಬಯಸಿದರೆ ನಾನು ಕಂಡುಕೊಂಡದ್ದು ಈ ಹಂತವು ಪ್ರಮುಖ ಅಂಚಿಗೆ ಅನುರೂಪವಾಗಿದೆ ನಾನು ಈ ಹಂತದಿಂದ ಪ್ರಾರಂಭಿಸಿದರೆ ನಾನು ಒಳಮುಖವಾಗಿ ಹೋಗುತ್ತಿದ್ದೇನೆ ಅಥವಾ ಈ ಹಂತದಿಂದ ನಾನು ಒಳಮುಖವಾಗಿ ಟ್ರ್ಯಾಕ್ ಮಾಡುತ್ತಿದ್ದೇನೆ ಅವರು ಕಂಡುಕೊಂಡದ್ದು ಪಾಲಿಮರೀಕರಣದ ಪೀಕ್ ಇದನ್ನು ಈ ಸಾಲಿನ ಉದ್ದಕ್ಕೂ ಪಾಲಿಮರೀಕರಣದ ವೇಗವು ಎಂದು ಇಲ್ಲಿ ಬರೆದು ತೋರಿಸಿದ್ದೀನಿ ಅಂತೆಯೇ ಡಿ ಪಾಲಿಮರೀಕರಣದ ವೇಗ ಎಂದು ನಾನು ಈ ಗರಿಷ್ಠ ಸ್ಥಾನವನ್ನು ಮತ್ತು ಈ ಸ್ಥಾನವನ್ನು ಎತ್ತಿ ತೋರಿಸುತ್ತೇನೆ ಏಕೆಂದರೆ ನಾನು ಡಿ ಪಾಲಿಮರೀಕರಣದ ವೇಗವನ್ನು ಫ್ಲೋಟ್ ಮಾಡುತ್ತಿದ್ದೇನೆ ಏಕೆಂದರೆ ನೀವು ನೋಡುವುದು ಡಿ ಪಾಲಿಮರೀಕರಣದ ವೇಗವೂ ಆಗಿದೆ ನಾನು ಅದನ್ನು ನಕಾರಾತ್ಮಕ ದಿಕ್ಕಿನಲ್ಲಿ ಫ್ಲೋಟ್ ಮಾಡುತ್ತಿದ್ದೇನೆ ಈ ಪೀಕ್ ದಿಂದ ಸ್ವಲ್ಪ ದೂರದಲ್ಲಿರುವ ಪೀಕ್ ಅನ್ನು ಪ್ರದರ್ಶಿಸುತ್ತದೆ ನಂತರ ಅದು ಇಳಿಯುತ್ತದೆ ಮತ್ತು ಇಲ್ಲಿ ಈ ಸಾಲು ಇದೆ ಆದ್ದರಿಂದ ಇದು ಡಿ ಪಾಲಿಮರೀಕರಣವನ್ನು ಸೂಚಿಸುತ್ತದೆ ಇದು ಪೀಕ್ ನ ಸ್ಥಾನ ಪೀಕ್ ಅನ್ನು ಬಲಕ್ಕೆ ವರ್ಗಾಯಿಸಲಾಗಿದೆ ನಾನು ಈ ಎರಡು ಸಂಕೇತಗಳನ್ನು ಸಂಯೋಜಿಸಿದರೆ ನಿವ್ವಳ ಜೋಡಣೆಯ ವೇಗವನ್ನು ಯೋಜಿಸಬಹುದು ಆದ್ದರಿಂದ ಪಾಲಿಮರೀಕರಣ ಮತ್ತು ಡಿ ಪಾಲಿಮರೀಕರಣ ಎರಡು ಸಂಕೇತಗಳ ಮೊತ್ತವು ನಿವ್ವಳ ಜೋಡಣೆಯ ವೇಗವನ್ನು ನೀಡುತ್ತದೆ ನೀವು ಕಂಡುಕೊಳ್ಳುವುದು ಇಲ್ಲಿ ಪೀಕ್ ಆಗಿದೆ ಇದು ಸಕಾರಾತ್ಮಕ ಪೀಕ್ ಇದು ಶೂನ್ಯ ಎಂದು ಹೇಳೋಣ ಧನಾತ್ಮಕ ಪೀಕ್ ನಿವ್ವಳ ಪಾಲಿಮರೀಕರಣದ ಮಹತ್ವದ್ದಾಗಿದೆ ಮತ್ತು ನಂತರ ಋಣಾತ್ಮಕ ಪೀಕ್ ಮೂಲತಃ ಡಿ ಪಾಲಿಮರೀಕರಣದ ಗರಿಷ್ಠ ಮತ್ತು ಸಣ್ಣ ಪೀಕ್ ಆಗಿದೆ ಆದ್ದರಿಂದ ಸಂಶೋಧಕರು ಅರಿತುಕೊಂಡ ಸಂಗತಿಯೆಂದರೆ ನೀವು ಪಾಲಿಮರೀಕರಣದ ಪೀಕ್ ಅನ್ನು ಹೊಂದಿರುವ ಈ ಸಂಪೂರ್ಣ ವಲಯವು ಡಿ ಪಾಲಿಮರೀಕರಣದ ವೇಗವನ್ನು ಹೊಂದಿದ್ದು ಸ್ಪೆಕಲ್ಸ್ ವೇಗವಾಗಿ ಚಲಿಸುವ ವಲಯವಾಗಿದೆ ಈಗ ನೀವು ಈ ವಕ್ರರೇಖೆಯನ್ನು ನೋಡಿದರೆ ಅದು ಸಿಗ್ ಕರ್ವ್ ನಂತೆ ಕಾಣುತ್ತದೆ ನಾವು ಸಕಾರಾತ್ಮಕತೆಯನ್ನು ಹೊಂದಿದ್ದೇವೆ ಮತ್ತು ನೀವು ಇಲ್ಲಿ ಬಹುತೇಕ ಸಮ್ಮಿತೀಯವಾಗಿ ನಕಾರಾತ್ಮಕತೆಯನ್ನು ಹೊಂದಿದ್ದೀರಿ ಎಂದು ಇದು ಸೂಚಿಸುತ್ತದೆ ನೀವು ಈ ಎರಡು ವಕ್ರಾಕೃತಿಗಳ ಪ್ರದೇಶವನ್ನು ತೆಗೆದುಕೊಂಡು ಅವುಗಳನ್ನು ಒಟ್ಟುಗೂಡಿಸಿದರೆ ನೀವು ಶೂನ್ಯವನ್ನು ಪಡೆಯುತ್ತೀರಿ ಇದರಿಂದಾಗಿ ಪ್ರಮುಖ ತುದಿಯಲ್ಲಿರುವ ಪಾಲಿಮರೀಕರಣಕ್ಕೆ ಬೇಕಾದ ವಸ್ತುವನ್ನು ಸ್ವಲ್ಪ ಹಿಂದಕ್ಕೆ ತಂತುಗಳ ಡಿ ಪಾಲಿಮರೀಕರಣದಿಂದ ಒದಗಿಸಲಾಗುತ್ತದೆ ಆದ್ದರಿಂದ ಈ ಡಿ ಪಾಲಿಮರೀಕರಣವು ಪಾಲಿಮರೀಕರಣ ಸಂಭವಿಸಲು ಮಾನೋಮರ್ ಗಳನ್ನು ಒದಗಿಸುತ್ತದೆ ಆದ್ದರಿಂದ ನೀವು ಪಾಲಿಮರೀಕರಣ ಈವೆಂಟ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ಡಿ ಪಾಲಿಮರೀಕರಣ ಈವೆಂಟ್ ಸಹ ಇದೆ ಈ ಎರಡು ನೆಟ್ವರ್ಕ್ ಗಳಾದ ಲ್ಯಾಮೆಲ್ಲಿಪೋಡಿಯಾ ಮತ್ತು ಲ್ಯಾಮೆಲ್ಲಾ ಭೌತಿಕವಾಗಿ ಭಿನ್ನವಾಗಿರುವ ಸಾಧ್ಯತೆಯನ್ನು ಇದು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ ಆದ್ದರಿಂದ ಇದರರ್ಥ ಲ್ಯಾಮೆಲ್ಲಿಪೋಡಿಯಾ ಮತ್ತು ಲ್ಯಾಮೆಲ್ಲಾ ಭೌತಿಕವಾಗಿ ವಿಭಿನ್ನವಾಗಿವೆ ನಾನು ಈ ಸಾಲನ್ನು ಇಲ್ಲಿ ಬರೆದರೆ ಇದು ಇಂಟರ್ಫೇಸ್ ಅಂದರೆ ಇದು ಲ್ಯಾಮೆಲ್ಲಿಪೋಡಿಯಾ ಲ್ಯಾಮೆಲ್ಲಾ ಇಂಟರ್ಫೇಸ್ ಎಂದು ಊಹಿಸೋಣ ಇದರ ಅರ್ಥವೇನೆಂದರೆ ಈ ಎರಡು ನೆಟ್ವರ್ಕ್ ಗಳು ಭೌತಿಕವಾಗಿ ವಿಭಿನ್ನವಾಗಿದ್ದರೆ ಈ ಮೊದಲ ಪದರದೊಳಗೆ ಅಥವಾ ಲ್ಯಾಮೆಲ್ಲಿಪೋಡಿಯಾ ದಲ್ಲಿ ಪಾಲಿಮರೀಕರಣಕ್ಕೆ ಅಗತ್ಯವಾದ ಮಾನೋಮರ್ ಗಳು ಲ್ಯಾಮೆಲ್ಲಿಪೋಡಿಯಾ ದೊಳಗಿನ ಡಿ ಪಾಲಿಮರೀಕರಣ ವಲಯದಲ್ಲಿನ ತಂತುಗಳ ಡಿ ಪಾಲಿಮರೀಕರಣದಿಂದ ಬರುತ್ತಿವೆ ಎಂದು ಲ್ಯಾಮೆಲ್ಲಾ ದಿಂದ ಲ್ಯಾಮೆಲ್ಲಿಪೋಡಿಯಾ ಗೆ ಯಾವುದೇ ಮಾನೋಮರ್ ಸಾಗಣೆ ಇರುವುದಿಲ್ಲ ಇದು ನಿಜವೇ ಎಂದು ಪರಿಶೀಲಿಸಲು ಅವರು ಏನು ಮಾಡಿದರು ಎಂದರೆ ಸ್ಪೆಕಲ್ ಗಳ ಸರಾಸರಿ ಜೀವಿತಾವಧಿಯನ್ನು ಅವರು ಟ್ರ್ಯಾಕ್ ಮಾಡಿದ್ದಾರೆ ಅವರು ಕಂಡುಕೊಂಡದ್ದು ಎರಡು ವರ್ಗದ ಸ್ಪೆಕಲ್ಸ್ ವೇಗವಾಗಿ ಚಲಿಸುವ ಮತ್ತು ಅಲ್ಪಾವಧಿಯದ್ದು ಆದ್ದರಿಂದ ಇವು ಲ್ಯಾಮೆಲ್ಲಿಪೊಡಿಯಾ ದಲ್ಲಿ ಇದ್ದ ಸ್ಪೆಕಲ್ಸ್ ಮತ್ತು ಇದು ಅರ್ಥಪೂರ್ಣವಾಗಿದೆ ಏಕೆಂದರೆ ಅಲ್ಪಾವಧಿಯ ಜೀವನವು ವಹಿವಾಟು ವೇಗವನ್ನು ಹೆಚ್ಚಿಸುತ್ತದೆ ಎಂದು ಅರ್ಥೈಸುತ್ತದೆ ಪಾಲಿಮರೀಕರಣಕ್ಕೆ ಕಾರಣವಾಗುವ ಪ್ರಮುಖ ತುದಿಯಲ್ಲಿ ಮೊನೊಮರ್ ಗಳನ್ನು ಸೇರಿಸಬಹುದು ಮತ್ತು ಎರಡನೇ ವರ್ಗ ನಿಧಾನವಾಗಿ ಚಲಿಸುವ ಮತ್ತು ದೀರ್ಘಕಾಲೀನವಾಗಿತ್ತು ಆದ್ದರಿಂದ ಲ್ಯಾಮೆಲ್ಲಾ ದಲ್ಲಿ ಇವು ಇದ್ದವು ಮುಂದೆ ಉದ್ಭವಿಸುವ ಪ್ರಶ್ನೆಯೆಂದರೆ ಏನು ಕೊಡುಗೆ ನೀಡುತ್ತಿದೆ ಅಂದರೆ ಹಿಮ್ಮೆಟ್ಟುವಿಕೆಯ ಹರಿವಿಗೆ ಏನು ಕೊಡುಗೆ ನೀಡುತ್ತದೆ ಎಂದು ಮಯೋಸಿನ್ II ಲ್ಯಾಮೆಲ್ಲಾ ದಲ್ಲಿ ಸಮೃದ್ಧವಾಗಿದೆ ಎಂದು ನಿಮಗೆ ಈ ಹಿಂದೆ ತಿಳಿದಿದೆ ಮತ್ತು ಮಯೋಸಿನ್ II ಏನು ಮಾಡುತ್ತದೆ ಇದು ಆಕ್ಟಿನ್ ತಂತುಗಳ ಮೇಲೆ ಒತ್ತಡದ ನಾರುಗಳ ಮೇಲೆ ಎಳೆಯುತ್ತದೆ ಕೋಶವನ್ನು ತಲಾಧಾರಕ್ಕೆ ಲಂಗರು ಹಾಕಿದರೆ ಇದು ಸಂಕೋಚನದ ಸಂಕೋಚಕ ಶಕ್ತಿಗಳನ್ನು ಉತ್ಪಾದಿಸುತ್ತದೆ ಅವರು ಈ ಪ್ರಯೋಗವನ್ನು ಮಾಡಿದರು ಇದರಲ್ಲಿ ಅವರು ಬ್ಲೆಬ್ಬಿಸ್ಟಾಟಿನ್ ಜೊತೆ ಕೋಶಗಳಿಗೆ ಚಿಕಿತ್ಸೆ ನೀಡಿದರು ಇದು ಮೈಯೋಸಿನ್ II ಚಟುವಟಿಕೆಯನ್ನು ತಡೆಯುವ ಡ್ರಗ್ ಆಗಿದೆ ಇದು ಮಯೋಸಿನ್ II ಚಟುವಟಿಕೆಯನ್ನು ತಡೆಯುತ್ತದೆ ಮತ್ತು ಪರ್ಫ್ಯೂಷನ್ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಅವರು ಕಂಡುಕೊಂಡದ್ದು ಇದು ಪ್ರಮುಖ ಅಂಚು ಎಂದು ಹೇಳೋಣ ಮತ್ತು ನೀವು ಹಿಮ್ಮೆಟ್ಟುವ ಹರಿವನ್ನು ಹೊಂದಿದ್ದೀರಿ ನೀವು ಇಲ್ಲಿ ವೇಗವಾಗಿ ಹಿಮ್ಮೆಟ್ಟುವಿಕೆಯನ್ನು ಹೊಂದಿದ್ದೀರಿ ನಂತರ ನಿಧಾನವಾಗಿದೆ ಇದು ವೇಗವಾಗಿದೆ ಮತ್ತು ಇದು ನಿಧಾನವಾದ ಹಿಮ್ಮೆಟ್ಟುವಿಕೆಯ ಹರಿವು ನೀವು ಬ್ಲೆಬ್ ಅನ್ನು ಸೇರಿಸಿದಾಗ ಈ ಕಣಗಳು ಹಿಮ್ಮೆಟ್ಟುವಿಕೆಯ ಹರಿವನ್ನು ಉಳಿಸಿಕೊಳ್ಳುತ್ತವೆ ಆದರೆ ಆಂತರಿಕವಾಗಿ ಈ ಎಲ್ಲಾ ಕಣಗಳು ಹಿಮ್ಮೆಟ್ಟುವಿಕೆಯ ಹರಿವನ್ನು ತೆಗೆದುಹಾಕುತ್ತದೆ ನೀವು ಹಿಮ್ಮೆಟ್ಟುವಿಕೆಯ ಹರಿವನ್ನು ಬಹುತೇಕ ತೆಗೆದುಹಾಕಿದ್ದೀರಿ ಮೈಯೋಸಿನ್ II ಚಟುವಟಿಕೆಯನ್ನು ತಡೆಯುವ ಬ್ಲೆಬ್ಬಿಸ್ಟಾಟಿನ್ ಉಪಸ್ಥಿತಿಯಲ್ಲಿ ನೀವು ಹಿಮ್ಮೆಟ್ಟುವಿಕೆಯ ಹರಿವನ್ನು ತೆಗೆದುಹಾಕಿದಾಗ ಲ್ಯಾಮೆಲ್ಲರ್ ಪ್ರದೇಶದಲ್ಲಿ ಹಿಮ್ಮೆಟ್ಟುವಿಕೆಯ ಹರಿವು ಆಕ್ಟಿನ್ ತಂತುಗಳ ಉದ್ದಕ್ಕೂ ಮಯೋಸಿನ್ ಎಳೆಯುವುದಕ್ಕೆ ಕಾರಣವಾಗಿದೆ ಎಂದು ಇದು ಸೂಚಿಸುತ್ತದೆ ತಂತುಗಳನ್ನು ಹಿಂಭಾಗಕ್ಕೆ ಎಳೆಯಲಾಗುತ್ತದೆ ಅದು ನೀವು ಬ್ಲೆಬಿಸ್ಟಾಟಿನ್ ಅನ್ನು ಸೇರಿಸಿದಾಗ ಹಿಮ್ಮೆಟ್ಟುವಿಕೆಯ ಹರಿವಿನ ನಷ್ಟಕ್ಕೆ ಕಾರಣವಾಗುತ್ತದೆ ಹಾಗಾದರೆ ಪ್ರಮುಖ ತುದಿಯಲ್ಲಿ ಹಿಮ್ಮೆಟ್ಟುವ ಹರಿವಿಗೆ ಏನು ಕೊಡುಗೆ ನೀಡುತ್ತದೆ ಪ್ರಮುಖ ತುದಿಯಲ್ಲಿ ಹಿಮ್ಮೆಟ್ಟುವ ಹರಿವಿಗೆ ಏನು ಕೊಡುಗೆ ನೀಡುತ್ತದೆ ಎಂಬ ಪ್ರಶ್ನೆಯನ್ನು ನೀವು ಕೇಳಿದರೆ ಈ ಪ್ರಶ್ನೆಗೆ ಉತ್ತರಿಸಲು ಸಂಶೋಧಕರು ಸೈಟೊಚಾಲಾಸಿನ್ ಡಿ ಯೊಂದಿಗೆ ಕೋಶಗಳಿಗೆ ಚಿಕಿತ್ಸೆ ನೀಡಿದ್ದರು ಈ ಡ್ರಗ್ ಆಕ್ಟಿನ್ ಪಾಲಿಮರೀಕರಣವನ್ನು ತಡೆಯುತ್ತದೆ ಇದು ಕೋಶದ ಪ್ರಮುಖ ತುದಿಯಾಗಿದ್ದರೆ ಸಂಶೋಧಕರು ಏನು ಮಾಡಿದರು ಎಂದರೆ ಅವರು ಅದನ್ನು ಒಡೆದು ಆದ್ದರಿಂದ ಕೋಶದ ಪ್ರಮುಖ ಅಂಚನ್ನು ಸಣ್ಣ ಭಾಗಗಳಾಗಿ ವಿವೇಚಿಸಲಾಗಿದೆ ಈ ಪ್ರತಿಯೊಂದೂ ಒಂದು ಸಣ್ಣ ಸೆಗ್ಮೆಂಟ್ ಆಗಿದೆ ಇದು ಸೆಗ್ಮೆಂಟ್ ಒಂದು ಮತ್ತು ಇದು ಸೆಗ್ಮೆಂಟ್ ನಲವತ್ತು ಈ ಪ್ರತಿಯೊಂದು ಸೆಗ್ಮೆಂಟ್ ಗು ಇದು ಸಮಯದ ಅಕ್ಷ ಮತ್ತು ಅಂಚಿನ ಉದ್ದಕ್ಕೂ ಇದು ಒಂದನೇ ಸ್ಥಾನ ಮತ್ತು ಇದು ನಲವತ್ತನೇ ಸ್ಥಾನ ಹಾಗು ಟರ್ನ್ ಓವರ್ ನ ಟ್ರ್ಯಾಕ್ ಮಾಡಬಹುದು ಪ್ರತಿ ಬಾರಿಯೂ ನೀವು ಈ ಮೌಲ್ಯಗಳನ್ನು ಯೋಜಿಸುತ್ತೀರಿ ಮತ್ತು ಬಣ್ಣ ನಕ್ಷೆಯನ್ನು ತಯಾರಿಸುತ್ತೀರಿ ಬಣ್ಣ ನಕ್ಷೆಯನ್ನು ರಚಿಸುತ್ತೀರಿ ಆದ್ದರಿಂದ ಟರ್ನ್ ಓವರ್ ಫ್ಲೋಟ್ ಮಾಡುತ್ತೀರಿ ಅಂಚಿನ ಸ್ಥಳಾಂತರವನ್ನು ಮತ್ತು ನೆಟ್ವರ್ಕ್ ಹರಿವನ್ನು ಯೋಜಿಸುತ್ತೀರಿ ಸಾಮಾನ್ಯ ಕಾರ್ಯಗಳ ಅಡಿಯಲ್ಲಿ ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ ಕೋಶವು ಈ ದಿಕ್ಕಿನಲ್ಲಿ ವಲಸೆ ಹೋಗುವಾಗ ನೀವು ಗಮನಿಸಬೇಕಾದ ಮೂರು ವಿಷಯಗಳಿವೆ ಇಲ್ಲಿ ಈ ಗ್ರಾಫ್ ನಲ್ಲಿ ನಾನು ಏನು ಮಾಡುತ್ತೇನೆಂದರೆ ಇದನ್ನು ಟರ್ನ್ ಓವರ್ ಎಂದು ಹೇಳೋಣ ಪರ್ಫ್ಯೂಷನ್ ಮೊದಲು ಅಥವಾ ಡ್ರಗ್ ಇಲ್ಲದೆ ಹಿಂದಿನ ಬಣ್ಣಕ್ಕೆ ಅನುಗುಣವಾಗಿ ಅದು ಹಸಿರು ಎಂದು ತೋರುತ್ತದೆ ಮತ್ತು ಈ ಇತರ ವಲಯಗಳು ನಮಗೆ ಕೆಂಪು ಬಣ್ಣವನ್ನು ತೋರುತ್ತದೆ ಇದು ವಿಭಿನ್ನ ಸಮಯದ ಸ್ನ್ಯಾಪ್ ಗಳು ಇದನ್ನು ಅರ್ಥೈಸುವ ಬಗೆಯು ಇದಾಗಿದ್ದು ಕೆಲವು ಹಂತದಲ್ಲಿ ಶೂನ್ಯದಿಂದ ಪ್ರಾರಂಭಿಸಿ ಮತ್ತು ನಾವು ಅದನ್ನು ಶೂನ್ಯ ಬಿಂದು ಎಂದು ಕರೆಯುತ್ತೇವೆ ಕೆಂಪು ಇದೆ ಮತ್ತು ಅದು ಡಿ ಪಾಲಿಮರೀಕರಣವಾಗಿದೆ ಹಸಿರು ಎಂದರೆ ಪಾಲಿಮರೀಕರಣ ಮತ್ತು ಕೆಂಪು ಎಂದರೆ ಡಿ ಪಾಲಿಮರೀಕರಣ ಅಂಚಿನಲ್ಲಿರುವ ಟರ್ನ್ ಓವರ್ ನಲ್ಲಿ ಪಾಲಿಮರೀಕರಣ ನಡೆಯುತ್ತಿರುವ ಕೆಲವು ಬಿಂದುಗಳಿವೆ ಮತ್ತು ಕೆಲವು ಬಿಂದುಗಳ ಡಿ ಪಾಲಿಮರೀಕರಣ ಆಗುತ್ತದೆ ನಾನು ಅಂಚಿನ ಸ್ಥಳಾಂತರವನ್ನು ಯೋಜಿಸಲು ಬಯಸಿದರೆ ಇದು ನಾನು ಪಾಲಿಮರೀಕರಣವನ್ನು ಹೊಂದಿದ್ದ ಸ್ಥಾನದಲ್ಲಿ ಅಂಚಿನ ಸ್ಥಳಾಂತರ ಎಂದು ಹೇಳೋಣ ನಾನು ಈ ಹಿಂದೆ ನೋಡಿದ್ದು ನೀಲಿ ಮತ್ತು ಕೆಂಪು ಈ ಬಣ್ಣದ ಯೋಜನೆಯಲ್ಲಿ ನೀಲಿ ಋಣಾತ್ಮಕ ಮತ್ತು ಕೆಂಪು ಧನಾತ್ಮಕವಾಗಿರುತ್ತದೆ ಧನಾತ್ಮಕ ಎಂದರೆ ಕೋಶವು ಹೊರಕ್ಕೆ ವಲಸೆ ಹೋಗುತ್ತಿದೆ ಎಂದರ್ಥ ಆದ್ದರಿಂದ ಪಾಲಿಮರೀಕರಣ ಸಂಭವಿಸಿದಲ್ಲಿ ಅಂಚು ಹೊರಕ್ಕೆ ಸಾಗಿದೆ ಎಂದರೆ ಅದು ಸಕಾರಾತ್ಮಕ ದಿಕ್ಕು ಉಳಿದಿರುವ ಬಿಂದುಗಳು ಡಿ ಪಾಲಿಮರೀಕರಣ ಎಲ್ಲಿ ಸಂಭವಿಸಿದೆ ಅಲ್ಲಿ ಕೋಶವು ಸ್ಥಳೀಯವಾಗಿ ಹಿಂದುಳಿದಿದೆ ಎಂದರ್ಥ ಆದ್ದರಿಂದ ನೀವು ನೋಡುವುದು ನೆಟ್ವರ್ಕ್ ಹರಿವಿನ ವಿಷಯದಲ್ಲಿ ಇದು ಹಿಮ್ಮೆಟ್ಟುವಿಕೆಯ ಹರಿವು ಏಕೆಂದರೆ ನೀವು ಉದ್ದಕ್ಕೂ ನೀಲಿ ಬಣ್ಣವನ್ನು ಹೊಂದಿರುತ್ತೀರಿ ಆದರೆ ಇಲ್ಲಿ ಗಾಢವಾದ ನೀಲಿ ಮತ್ತು ನಂತರ ಹಗುರವಾದ ನೀಲಿ ನೆರಳುಗಳು ಇವೆ ಆದ್ದರಿಂದ ಇದು ಹಿಮ್ಮೆಟ್ಟುವಿಕೆಯ ಹರಿವು ಪಾಲಿಮರೀಕರಣ ಘಟನೆಯು ಅಂಚಿನ ಸ್ಥಳಾಂತರದೊಂದಿಗೆ ಮತ್ತು ಹಿಮ್ಮೆಟ್ಟುವಿಕೆಯ ಹರಿವಿನೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಆದ್ದರಿಂದ ಪಾಲಿಮರೀಕರಣವು ಅಂಚಿನ ಸ್ಥಳಾಂತರಕ್ಕೆ ಕಾರಣವಾಗುತ್ತದೆ ಮತ್ತು ಇದು ಹಿಮ್ಮೆಟ್ಟುವಿಕೆಯ ಹರಿವನ್ನು ಉಂಟುಮಾಡುತ್ತದೆ ಆದ್ದರಿಂದ ನಾನು ಇಂದು ಇಲ್ಲಿಗೆ ನಿಲ್ಲಿಸುತ್ತೀನಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಾವು ಇಲ್ಲಿಂದ ಮುಂದುವರಿಸೋಣ ನಿಮ್ಮ ಗಮನಕ್ಕೆ ಧನ್ಯವಾದಗಳು